ಮತ್ತೆ ಸ್ವಾಗತ ಕೋರ್ಸ್ನಲ್ಲಿ ಇಲ್ಲಿಯವರೆಗೆ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಎಂದರೇನು ಈ ಸಾಮಾಜಿಕ ಮಾಧ್ಯಮ ಸೇವೆಗಳು ಮತ್ತು ಈ ಸಾಮಾಜಿಕ ಮಾಧ್ಯಮ ಸೇವೆಗಳ ಕೆಲವು ಉದಾಹರಣೆಗಳನ್ನು ನಾವು ನಿಜವಾಗಿ ಬಳಸಬಹುದಾದ ಪರಿಣಾಮ ಮತ್ತು ಸಂಖ್ಯೆಗಳು ಮತ್ತು ಕೆಲವು ವಿಧಾನಗಳು ಯಾವುವು ನಾನು ಇಂದು ಕವರ್ ಮಾಡಲಿರುವ ವಿಷಯವೆಂದರೆ ಸಾಮಾಜಿಕ ಮಾಧ್ಯಮವು ವಾಸ್ತವವಾಗಿ ಪಾತ್ರವನ್ನು ವಹಿಸಿರುವ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಘಟನೆಗಳನ್ನು ನೋಡುವುದು ಇಲ್ಲಿ ಮೊದಲನೆಯದು ನಾನು ಸ್ಲೈಡ್ನಲ್ಲಿ ಹಾಕಿದ್ದೇನೆ ಇದು 2009 ರಲ್ಲಿ ಸಂಭವಿಸಿತು ಟ್ವಿಟರ್ನಂತಹ ಸಾಮಾಜಿಕ ಮಾಧ್ಯಮ ಸೇವೆಯನ್ನು ಬಿಕ್ಕಟ್ಟು ನಿರ್ವಹಣೆಗಾಗಿ ಬಳಸುತ್ತಿರುವುದು ಇದೇ ಮೊದಲು ವಾಸ್ತವವಾಗಿ jkrums j k rums ಪೋಸ್ಟ್ ಮಾಡಿದ ಟ್ವೀಟ್ ಇಲ್ಲಿದೆ ಅದು ಓದುತ್ತದೆ ಹಡ್ಸನ್ನಲ್ಲಿ ವಿಮಾನವಿದೆ ನಾನು ದೋಣಿಯಲ್ಲಿ ಜನರನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಅಲ್ಲಿಯವರೆಗೆ ಟ್ವಿಟರ್ ಅನ್ನು ಮೂಲತಃ ಸಂಭಾಷಣೆಗಳಿಗೆ ಬಳಸಲಾಗುತ್ತಿತ್ತು ಮೂಲತಃ ನಾನು ಜೀವನದಲ್ಲಿ ಬೆಳಿಗ್ಗೆ ಏನು ಮಾಡುತ್ತಿದ್ದೇನೆ ಎಂದು ಹೇಳಲು ಬಳಸಲಾಗುತ್ತಿತ್ತು ನಾವು ಪೋಸ್ಟ್ ಮಾಡುತ್ತಿದ್ದೇವೆ ಮಾರ್ನಿಂಗ್ ಸೋಮವಾರ ನಾನು ಕಾಫಿ ಕುಡಿಯುತ್ತಿದ್ದೇನೆ ನಾನು ಇಲ್ಲಿ ಪ್ರಯಾಣಿಸುತ್ತಿದ್ದೇನೆ ಮತ್ತು ಅಂತಹ ವಿಷಯಗಳು 2009 ರಲ್ಲಿ ಮೊದಲ ಬಾರಿಗೆ jkrums ವಾಸ್ತವವಾಗಿ ಈ ಟ್ವೀಟ್ ಅನ್ನು ಪೋಸ್ಟ್ ಮಾಡಿತು ಅಲ್ಲಿ US ಏರ್ವೇಸ್ ವಿಮಾನವು ಹಡ್ಸನ್ ನದಿಯಲ್ಲಿ ಇಳಿದಾಗ ಈ ಪೋಸ್ಟ್ ಹೊರಬಂದಿತು ಮತ್ತು ಮೊದಲ ಪ್ರತಿಸ್ಪಂದಕರು ತಲುಪುವ ಮೊದಲು ವಾಸ್ತವವಾಗಿ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವ ಸಾರ್ವಜನಿಕರು ನಾಗರಿಕರು ಇದ್ದರು ಆದ್ದರಿಂದ ಟ್ವಿಟರ್ ಮತ್ತು ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ವಿವಿಧ ರೀತಿಯಲ್ಲಿ ಬಳಸಲಾರಂಭಿಸಿದೆ ಮತ್ತು ಕೆಲವು ಉದಾಹರಣೆಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ ಕೆಲವು ಘಟನೆಗಳು ಸಾಮಾಜಿಕ ಮಾಧ್ಯಮಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಪಾತ್ರದ ಬಗ್ಗೆ ಆಡಿದವು ಈ ಸಂದರ್ಭದಲ್ಲಿ ಇದು ತುಂಬಾ ಧನಾತ್ಮಕವಾಗಿದೆ ಏಕೆಂದರೆ ಇದು ವಾಸ್ತವವಾಗಿ ಬಿಕ್ಕಟ್ಟನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಮತ್ತು ಮೊದಲ ಪ್ರತಿಕ್ರಿಯೆಗೆ ಸಹಾಯ ಮಾಡುತ್ತದೆ ಇಲ್ಲಿ ಒಂದು ಉದಾಹರಣೆ ಇಲ್ಲಿದೆ ಭಾರತದಲ್ಲಿ ನಿಜವಾಗಿ ರೈಲ್ವೇ ನಿಲ್ದಾಣದಲ್ಲಿ ಕಳೆದುಹೋದ ಮಗು ಇತ್ತು ಮತ್ತು ಯಾರಾದರೂ ಈ ಮಗುವಿನ ಚಿತ್ರವನ್ನು ರೈಲ್ವೆ ಪೊಲೀಸ್ ಅಧಿಕಾರಿಯೊಂದಿಗೆ ತೆಗೆದರು ಮತ್ತು 20 ನಿಮಿಷಗಳಲ್ಲಿ ಅವಳು ತನ್ನ ಹೆತ್ತವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಇದನ್ನು ಮಾಡಿದ ಪ್ರಾಥಮಿಕ ಮಾರ್ಗವೆಂದರೆ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ವಿಶೇಷವಾಗಿ ಟ್ಯಾಗ್ ಮಾಡುವುದನ್ನು ಪೋಸ್ಟ್ ಮಾಡಲಾಗಿದೆ ನನ್ನ ಉಪನ್ಯಾಸದಲ್ಲಿ ಭಾರತೀಯ ರೈಲ್ವೇ ಸಚಿವರನ್ನು ಉಲ್ಲೇಖಿಸಿ ನಾನು ಈ ಹಿಂದೆ ಹೇಳಿದ ಕಾಳಜಿಯನ್ನು ಉಲ್ಲೇಖಿಸಿ ಈ ಟ್ವೀಟ್ ವೈರಲ್ ಆಗಿದೆ ಈ ಚಿತ್ರ ವೈರಲ್ ಆಗಿದೆ ಮತ್ತು ಮಗು 20 ನಿಮಿಷಗಳಲ್ಲಿ ತನ್ನ ಪೋಷಕರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಈ ಕೆಲವು ಉದಾಹರಣೆಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಕಾಣೆಯಾದ ಮಗುವಿನೊಂದಿಗೆ ಸಾಮಾಜಿಕ ಮಾಧ್ಯಮದ ಮೂಲಕ ಕಾಣೆಯಾದ ಮಗು ಮತ್ತು ಪೋಷಕರನ್ನು ಕಂಡುಹಿಡಿಯಲು ಸಹಾಯ ಮಾಡಲು ಮಾತ್ರ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಆದ್ದರಿಂದ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಮಾತ್ರ ಬಳಸಿಕೊಂಡು ನಿಮ್ಮ ಕಾಣೆಯಾದ ಮಗುವನ್ನು ಹುಡುಕಿ ಎಂಬುದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ಮತ್ತು ಈ ವೆಬ್ಸೈಟ್ ವಾಸ್ತವವಾಗಿ ಕಾಣೆಯಾದ ಮಕ್ಕಳನ್ನು ಕಂಡುಹಿಡಿಯಲು ಮಕ್ಕಳೊಂದಿಗೆ ಸಂಪರ್ಕಿಸಲು ಈ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ಬಹಳಷ್ಟು ಸಲಹೆಗಳನ್ನು ಒದಗಿಸುತ್ತದೆ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶವನ್ನು ಪೋಸ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ಹದಿಹರೆಯದವನೊಬ್ಬ ಶವವಾಗಿ ಪತ್ತೆಯಾಗಿರುವ ಮತ್ತೊಂದು ಉದಾಹರಣೆ ಇಲ್ಲಿದೆ ಹಾಗಾಗಿ ಇದು ನೆಗೆಟಿವ್ ವಿಷಯದಂತಿದೆ ಅಲ್ಲಿ ಹುಡುಗಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಮಾಹಿತಿಯನ್ನು ಪೋಸ್ಟ್ ಮಾಡಿದ್ದಾಳೆ ಅಲ್ಲಿ ಅವಳು ಹೇಳುತ್ತಿದ್ದಳು ಅವಳನ್ನು ಬೆದರಿಸಲಾಗುತ್ತಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಸೈಬರ್ ಬೆದರಿಸುವಿಕೆ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ ನಾವು ಕೋರ್ಸ್ನಲ್ಲಿ ಸ್ವಲ್ಪ ಸಮಯದ ನಂತರ ಅದರ ಬಗ್ಗೆ ಮಾತನಾಡುತ್ತೇವೆ ಆದರೆ ಸೈಬರ್ ಬೆದರಿಸುವಿಕೆಯಿಂದಾಗಿ ಜನರು ನಿಜವಾಗಿಯೂ ತಮ್ಮನ್ನು ತಾವು ಕೊಂದಿದ್ದಾರೆ ಮತ್ತು ಅನೇಕ ಬಾರಿ ಅವರು ತಮ್ಮ ಸ್ವಂತ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಸಂದೇಶವನ್ನು ಬಿಡುತ್ತಾರೆ ಈ ಸಂದರ್ಭದಲ್ಲಿ ಅವರು ಫೇಸ್ಬುಕ್ನಲ್ಲಿ ಸೈಬರ್ ಬೆದರಿಸುವಿಕೆಯ ಬಗ್ಗೆ ಮಾಹಿತಿಯನ್ನು ಪೋಸ್ಟ್ ಮಾಡುತ್ತಿದ್ದಾರೆ ದಿನದ ಕೊನೆಯಲ್ಲಿ ಅವಳು ನಿಜವಾಗಿಯೂ ತನ್ನ ಜೀವವನ್ನು ನೀಡುತ್ತಾಳೆ ಅಲ್ಲದೆ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮವನ್ನು ಬಳಸಲು ಪ್ರಾರಂಭಿಸಿದಾಗ ಬಿಕ್ಕಟ್ಟಿಗೆ ಬಳಸಲಾಗುತ್ತಿತ್ತು ಎಂದು ನೀವು ನೋಡಿದರೆ ಸಾಮಾಜಿಕ ಮಾಧ್ಯಮವನ್ನು ವಾಸ್ತವವಾಗಿ ಒಂದು ಘಟನೆಯನ್ನು ಸೃಷ್ಟಿಸಲು ಅಥವಾ ಪ್ರಚಾರ ಮಾಡಲು ಬಳಸಿದ್ದು ಇದೇ ಮೊದಲು 2009 ಹಡ್ಸನ್ ನದಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಇದನ್ನು ಬಳಸಲಾಯಿತು ಆದರೆ ಈ ಸಂದರ್ಭದಲ್ಲಿ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಸುದ್ದಿಗಳನ್ನು ರೋಲಿಂಗ್ ಮಾಡುವ ಮೂಲಕ UK ಗಲಭೆಗಳು ಇನ್ನಷ್ಟು ಹದಗೆಡಿದವು ಹಾಗಾಗಿ ಈ ಬೀದಿಯಲ್ಲಿರುವ ಈ ಸೈಟ್ಗೆ ಹೋಗೋಣ ಎಂದು ಟ್ವಿಟರ್ ಅಥವಾ ಫೇಸ್ಬುಕ್ನಲ್ಲಿ ಸಂದೇಶಗಳನ್ನು ಕಳುಹಿಸಲಾಗಿದೆ ಈ ರೀತಿಯ ಅನೇಕ ಘಟನೆಗಳು ನೀವು ನೋಡಿರಬಹುದು ಅಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯವು ನೈಜ ಜಗತ್ತಿನಲ್ಲಿ ನಡೆಯುವ ಘಟನೆಯ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಈ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮವನ್ನು ಕಾರ್ಯಕ್ರಮವನ್ನು ಆಯೋಜಿಸಲು ಬಳಸಲಾಗುತ್ತಿದೆ ಆದ್ದರಿಂದ ಈ ಉದಾಹರಣೆಯಲ್ಲಿ 'ನೇಪಾಳ ಭೂಕಂಪ ಸರ್ಕಾರವು ಸಾಮಾಜಿಕ ಮಾಧ್ಯಮವನ್ನು ಸಂಪರ್ಕಿಸಲು ಮತ್ತು ಪರಿಹಾರವನ್ನು ನೀಡಲು ಬಳಸುತ್ತಿದೆ' ಎಂದು ಮಾತನಾಡುವ ಸುದ್ದಿ ಲೇಖನಗಳನ್ನು ನೀವು ನೋಡಿದರೆ ವಿಶೇಷವಾಗಿ ಭಾರತದಲ್ಲಿ ನಾಗರಿಕರೊಂದಿಗೆ ಸಂವಹನ ನಡೆಸಲು ಸಾಮಾಜಿಕ ಮಾಧ್ಯಮದ ಹೆಚ್ಚಿನ ಬಳಕೆಯನ್ನು ನೀವು ನೋಡಿದರೆ ಮತ್ತು ಕಳೆದ ಕನಿಷ್ಠ ಒಂದು ವರ್ಷ ಅಥವಾ ಒಂದೂವರೆ ವರ್ಷದಿಂದ ಇದನ್ನು ಮಾಡಲಾಗುತ್ತಿದೆ ಅಲ್ಲಿ ಅದು ಹೆಚ್ಚು ಆಯಿತು ಸಾಮಾಜಿಕ ಜಾಲತಾಣಗಳು ಈ ರೀತಿಯಲ್ಲಿ ಹರಡಿಕೊಂಡಿವೆ ಸರ್ಕಾರವು ತಮ್ಮನ್ನು ಸಂಘಟಿಸುತ್ತಿದೆ ಮತ್ತು ನಾಗರಿಕರೊಂದಿಗೆ ಸಂವಹನ ನಡೆಸುತ್ತಿದೆ ಜಗತ್ತಿನಲ್ಲಿ ಸಂಭವಿಸಿದ ಮತ್ತೊಂದು ಘಟನೆಯೆಂದರೆ ನೀವು ಸಾಮಾಜಿಕ ಮಾಧ್ಯಮದ ಪರಿಣಾಮದ ಬಗ್ಗೆ ಓದಿದರೆ ಈ ಘಟನೆಯು ವಾಸ್ತವವಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ವಿಷಯದಲ್ಲಿ ಸಂಭವಿಸಿದ ಅತ್ಯಂತ ಅಸಾಧಾರಣ ಘಟನೆಯಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಬಳಸಲಾದ ಪ್ರಮುಖ ಸಾಮಾಜಿಕ ಮಾಧ್ಯಮವೆಂದರೆ ಟ್ವಿಟರ್ ಅಲ್ಲಿ ಅವರು ನಿಜವಾಗಿ ಟ್ವಿಟರ್ ಅನ್ನು ನಾಗರಿಕರೊಂದಿಗೆ ಸಂಪರ್ಕಿಸಲು ಟ್ವಿಟರ್ ಅನ್ನು ಬಳಸುತ್ತಿದ್ದರು ಮತ್ತು ಈ ಸಾಮಾಜಿಕ ನೆಟ್ವರ್ಕ್ ಅನ್ನು ಬಳಸುವುದರಿಂದ ಕ್ರಾಂತಿ ಸಂಭವಿಸಿತು ಅಲ್ಲಿ ಅದು Twitter ಮತ್ತು ಫೇಸ್ಬುಕ್ ನಂತಹ ಈ ಸೇವೆಗಳ ಮೂಲಕ ಬಹಳ ವೈರಲ್ ಆಯಿತು ಈಜಿಪ್ಟ್ನಂತಹ ಸಂದರ್ಭಗಳಲ್ಲಿ ಅಥವಾ ಮಕ್ಕಳನ್ನು ಹುಡುಕುವಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಬಳಸಲಾಗುತ್ತಿದೆ ಅಥವಾ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂಬುದು ಮಾತ್ರವಲ್ಲ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳು ಹರಿದಾಡುತ್ತಿವೆ ಉದಾಹರಣೆಗೆ ಬೋಸ್ಟನ್ ಬಾಂಬ್ ಸ್ಫೋಟ ಸಂಭವಿಸಿದ ಈ ಸಂದರ್ಭದಲ್ಲಿ ಬೋಸ್ಟನ್ ಸ್ಫೋಟದಲ್ಲಿ ಸಾವನ್ನಪ್ಪಿದ 8 ವರ್ಷದ ಬಾಲಕನಿಗೆ ಆರ್ಐಪಿ ಎಂದು ಟ್ವೀಟ್ ಮಾಡಲಾಗಿದೆ ಸ್ಯಾಂಡಿ ಹುಕ್ ಮಕ್ಕಳಿಗಾಗಿ ಓಡುತ್ತಿರುವಾಗ ಬೋಸ್ಟನ್ ಮ್ಯಾರಥಾನ್ನಲ್ಲಿ ನಿಜವಾಗಿ ಭಾಗವಹಿಸುತ್ತಿದ್ದ 8 ವರ್ಷದ ಮಗು ಇರಲಿಲ್ಲ ಈ ಬೋಸ್ಟನ್ ಮ್ಯಾರಥಾನ್ ಸಮಯದಲ್ಲಿ ಮತ್ತೊಂದು ಟ್ವೀಟ್ ಕೂಡ ಇತ್ತು ದಯವಿಟ್ಟು ಈ ಟ್ವೀಟ್ ಅನ್ನು ಆರ್ಟಿ ಮಾಡಿ ಈ ಟ್ವೀಟ್ ಅನ್ನು ಮರುಟ್ವೀಟ್ ಮಾಡಿ ನಾವು ವಾಸ್ತವವಾಗಿ ಬೋಸ್ಟನ್ ಮ್ಯಾರಥಾನ್ಗೆ 1 ಡಾಲರ್ ಪಾವತಿಸುತ್ತೇವೆ ವಾಸ್ತವವಾಗಿ ಬೋಸ್ಟನ್ ಮ್ಯಾರಥಾನ್ಗೆ ಯಾವುದೇ ಹಣವನ್ನು ವರ್ಗಾಯಿಸಲಾಗಿಲ್ಲ ಮತ್ತು ಈ ಟ್ವೀಟ್ ಅನ್ನು ಹಲವು ಬಾರಿ ಮರುಟ್ವೀಟ್ ಮಾಡಲಾಗಿದೆ ಬೋಸ್ಟನ್ ಆರ್ಟಿ ಟ್ವೀಟ್ ಒಂದೆರಡು ಗಂಟೆಗಳಲ್ಲಿ ಕೆಲವು ಸಾವಿರಕ್ಕೂ ಹೆಚ್ಚು ಬಾರಿ ಮರುಟ್ವೀಟ್ ಆಗಿದೆ ಆದ್ದರಿಂದ ಈ ತಪ್ಪು ಮಾಹಿತಿಯನ್ನು ಅಧ್ಯಯನ ಮಾಡುವುದು ಈ ಕೋರ್ಸ್ನ ಮುಖ್ಯ ಗಮನವಾಗಿದೆ ನಾವು ಸೈಬರ್ ಬುಲ್ಲಿಯಿಂಗ್ ಬಗ್ಗೆ ಮಾತನಾಡಿದ್ದೇವೆ ಸೈಬರ್ ಬುಲ್ಲಿಯಿಂಗ್ ಮತ್ತೆ ಕೋರ್ಸ್ ಅನ್ನು ಹಿಂತಿರುಗಿಸುತ್ತದೆ ಈಜಿಪ್ಟ್ ಕ್ರಾಂತಿಯಂತಹ ಘಟನೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ನಾವು ಈ ರೀತಿಯ ಘಟನೆಗಳನ್ನು ನಂತರ ಕೋರ್ಸ್ನಲ್ಲಿ ನೋಡುತ್ತೇವೆ ಅಲ್ಲಿ ನಾವು ಈ ಘಟನೆಗಳಿಗೆ ಡೇಟಾವನ್ನು ಸಂಗ್ರಹಿಸಬಹುದು ಮತ್ತು ಅದರ ಸುತ್ತಲೂ ಕೆಲವು ವಿಶ್ಲೇಷಣೆ ಮಾಡಬಹುದು ಭಾರತೀಯ ಸರ್ಕಾರವು ನಾಗರಿಕರೊಂದಿಗಿನ ಸಂವಹನಕ್ಕಾಗಿ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸುತ್ತಿದೆ ಎಂಬುದರ ಕುರಿತು ನಾನು ಪ್ರಸ್ತಾಪಿಸಿದ್ದೇನೆ ಕೋರ್ಸ್ನಲ್ಲಿ ನಿರ್ದಿಷ್ಟ ಮಾಡ್ಯೂಲ್ ನಾಗರಿಕರೊಂದಿಗೆ ಸಂವಹನ ನಡೆಸಲು ಪೊಲೀಸ್ ಸಂಸ್ಥೆಯು ಸಾಮಾಜಿಕ ನೆಟ್ವರ್ಕ್ಗಳನ್ನು ಹೇಗೆ ಬಳಸುತ್ತಿದೆ ಎಂಬುದರ ಕುರಿತು ನಾವು ಅಧ್ಯಯನ ಮಾಡುತ್ತೇವೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಈಗ ಇದು ಕೇವಲ ಈ ನಕಲಿ ವಿಷಯದ ಬಗ್ಗೆ ಮಾತ್ರವಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಆಗುತ್ತಿರುವ ಸೈಬರ್ ಬುಲ್ಲಿಯಿಂಗ್ ವಿಷಯದ ಬಗ್ಗೆ ಮಾತ್ರವಲ್ಲ ಅಸೋಸಿಯೇಟೆಡ್ ಪ್ರೆಸ್ ಇಲ್ಲಿದೆ ಇದು ಪರಿಶೀಲಿಸಿದ ಖಾತೆಯಾಗಿದೆ ಪರಿಶೀಲಿಸಿದ ಖಾತೆ ಎಂದರೆ ಅದು ನ್ಯಾಯಸಮ್ಮತವಾಗಿದೆ ಮತ್ತು ಅದು ನಿಜವಾಗಿ ಸಂಬಂಧಿತ ನಂಬಿಕೆಯಾಗಿದೆ ನೀವು ಸೆಲೆಬ್ರಿಟಿಯಾಗಿದ್ದರೆ ನೀವು ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದರೆ ಮತ್ತು ನೀವು ನಿಜವಾಗಿಯೂ ಅದನ್ನು ಪಾವತಿಸಬಹುದಾದ ಮಾರ್ಕೆಟಿಂಗ್ ಕಂಪನಿಯಾಗಿದ್ದರೆ ಟ್ವಿಟರ್ ವಾಸ್ತವವಾಗಿ ಖಾತೆಯನ್ನು ಪರಿಶೀಲಿಸುತ್ತದೆ ನೀವು ನಿಜವಾಗಿಯೂ ನಿಮ್ಮ ಪರಿಶೀಲಿಸಲಾದ ಖಾತೆಗಳನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ಅಸೋಸಿಯೇಟೆಡ್ ಪ್ರೆಸ್ ನಿಜವಾಗಿ ಈ ಟ್ವೀಟ್ ಅನ್ನು ಪೋಸ್ಟ್ ಮಾಡುವುದನ್ನು ನೀವು ನೋಡಿದರೆ ಬ್ರೇಕಿಂಗ್ ಶ್ವೇತಭವನದಲ್ಲಿ ಎರಡು ಸ್ಫೋಟಗಳು ಮತ್ತು ಬರಾಕ್ ಒಬಾಮಾ ಗಾಯಗೊಂಡಿದ್ದಾರೆ ಈ ನಿರ್ದಿಷ್ಟ ಟ್ವೀಟ್ನ ಪರಿಣಾಮಗಳನ್ನು ನೀವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೀರಿ ಎಂದು ನನಗೆ ಖಾತ್ರಿಯಿದೆ ಈ ಟ್ವೀಟ್ ಅನ್ನು ಪರಿಶೀಲಿಸಲಾಗಿದೆ ಮತ್ತು ಆದ್ದರಿಂದ ಇದು ಕಾನೂನುಬದ್ಧ ಪೋಸ್ಟ್ ಎಂದು ಜನರು ಭಾವಿಸಿದ್ದಾರೆ ಆದರೆ ದುರದೃಷ್ಟವಶಾತ್ ಈ ಖಾತೆಯು ರಾಜಿ ಮಾಡಿಕೊಂಡಿದೆ ಸ್ವಲ್ಪ ಸಮಯದವರೆಗೆ ಮತ್ತು ಈ ಪೋಸ್ಟ್ ಅನ್ನು ಮಾಡಲಾಗಿದೆ ಆದ್ದರಿಂದ ಪೋಸ್ಟ್ ಮಾಡಲಾದ ವಿಷಯಗಳು ವಿಶ್ವಾಸಾರ್ಹವಲ್ಲ ಆದರೆ ನೀವು ರಾಜಿ ಮಾಡಿಕೊಂಡ ಖಾತೆಗಳಂತಹ ಈ ಸಮಸ್ಯೆಗಳನ್ನು ಸಹ ಹೊಂದಬಹುದು ಆದ್ದರಿಂದ ನಾನು ವಿಭಿನ್ನವಾಗಿ ಎಣಿಕೆ ಮಾಡುತ್ತಿದ್ದೇನೆ ಈ ಉದಾಹರಣೆಗಳನ್ನು ಬಳಸಿ ಮತ್ತು ನಾನು ಮಾಡಲು ಪ್ರಯತ್ನಿಸುತ್ತಿರುವುದು ಸಾಮಾಜಿಕ ಮಾಧ್ಯಮದಲ್ಲಿ ಸಂಭವಿಸುವ ವಿಭಿನ್ನ ಸಮಸ್ಯೆಗಳನ್ನು ಪಟ್ಟಿ ಮಾಡುವುದು ಹಾಗೆಯೇ ಇಲ್ಲಿ ಇನ್ನೊಂದು ನಾನು ಕೂಡ ಬಹಳ ಹತ್ತಿರದಿಂದ ಅನುಸರಿಸುತ್ತಿದ್ದೆ ಇದು ನವೆಂಬರ್ ಡಿಸೆಂಬರ್ 2015 ರ ಚೆನ್ನೈ ಪ್ರವಾಹವಾಗಿದೆ ಮತ್ತು ಪ್ರವಾಹ ಸಂಭವಿಸಿದಾಗ ಈ ಚಿತ್ರಗಳಲ್ಲಿ ಒಂದರ ಬಗ್ಗೆ ಸಾಕಷ್ಟು ಗಲಾಟೆಯಾಯಿತು ಇದು ಬೀದಿಗಳಲ್ಲಿ ಮೊಸಳೆ ಮತ್ತು ಮೊಸಳೆ ಇಲ್ಲ ಬೀದಿಗಳಲ್ಲಿ ಅಲಿಗೇಟರ್ ಇಲ್ಲ ಆದ್ದರಿಂದ ಇದು ನಿಜವಾಗಿ ಇಂತಹ ತಪ್ಪು ಮಾಹಿತಿಯನ್ನು ಹರಡುವ ಇನ್ನೊಂದು ಮಾರ್ಗವಾಗಿದೆ ಮತ್ತು ಹಿಂದೆ US ನಲ್ಲಿ ಚಂಡಮಾರುತದ ಮರಳು ಅವರು ನೀರಿನಲ್ಲಿ ಶಾರ್ಕ್ನೊಂದಿಗೆ ಚಿತ್ರವನ್ನು ಹೊಂದಿದ್ದರು ಮತ್ತು ಇದು ಚೆನ್ನೈನ ಬೀದಿ ನೀರಿನಲ್ಲಿ ಮೊಸಳೆಯಾಗಿರುವ ಘಟನೆಗಳು ನಡೆದಿವೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಪಠ್ಯದ ಸಮಸ್ಯೆ ಮಾತ್ರವಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ನಕಲಿ ಚಿತ್ರಗಳನ್ನು ಪೋಸ್ಟ್ ಮಾಡಲಾಗುತ್ತಿರುವ ಚಿತ್ರದ ಸಮಸ್ಯೆಯೂ ಇದೆ ಅದು ವೈರಲ್ ಆಗಿದ್ದು ಅದು ಸಮಾಜದ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಸುಮಾರು ಒಂದು ವರ್ಷ ಅಥವಾ ಎರಡು ವರ್ಷಗಳ ಹಿಂದೆ ಸಂಭವಿಸಿದ ಮತ್ತೊಂದು ಆಸಕ್ತಿದಾಯಕ ಸಮಸ್ಯೆ ಇಲ್ಲಿದೆ ರಾಬಿನ್ ವಿಲಿಯಮ್ಸ್ ಅವರು ನಿಧನರಾದಾಗ ಅವರಿಗೆ ಗುಡ್ ಬೈ ಸಂದೇಶವಿತ್ತು ಅವರು ಈ ವೀಡಿಯೊವನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಂತೆ ತೋರುತ್ತಿದೆ ಆದರೆ ಇದು ನಿಜವಾಗಿ ನಕಲಿ ವೀಡಿಯೊ ಇದು ಅವರ ಸಾವಿನ ಮೊದಲು ತೆಗೆದ ವೀಡಿಯೊ ಅಲ್ಲ ಆದ್ದರಿಂದ ಈ ರೀತಿಯ ಸನ್ನಿವೇಶಗಳು ಇದು ಪ್ರವಾಹಗಳು ರಾಬಿನ್ ವಿಲಿಯಮ್ಸ್ಗೆ ಈ ರೀತಿಯ ಘಟನೆಗಳು ಬೋಸ್ಟನ್ ಮ್ಯಾರಥಾನ್ ಸ್ಫೋಟ ಜನರು ಈ ಸಂದರ್ಭಗಳನ್ನು ದುರುದ್ದೇಶಪೂರಿತ ವಿಷಯವನ್ನು ರಚಿಸಲು ಬಳಸುತ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ನಂಬಲರ್ಹವಲ್ಲದ ವಿಷಯವನ್ನು ಹಾಕುತ್ತಾರೆ ಆದ್ದರಿಂದ ಇದು ನಾವು ವಿವರವಾಗಿ ಅಧ್ಯಯನ ಮಾಡುವ ಮತ್ತೊಂದು ಸಮಸ್ಯೆಯಾಗಿದೆ ಆದ್ದರಿಂದ ಇದು ಮತ್ತೊಮ್ಮೆ ಉದಾಹರಣೆಯಾಗಿದೆ ನಾನು ಕೆಲವು ಸೆಕೆಂಡುಗಳ ಹಿಂದೆ ಮಾತನಾಡಿದ್ದೇನೆ ಅದು ಈ ಸ್ಲೈಡ್ನಲ್ಲಿರುವ ಮೂರು ಚಿತ್ರಗಳು ಎಡಭಾಗದಲ್ಲಿರುವ ಮೆಕ್ಡೊನಾಲ್ಡ್ಸ್ ಟ್ವೀಟ್ ಇದು ಮೆಕ್ಡೊನಾಲ್ಡ್ಸ್ನಲ್ಲಿ ವರ್ಜೀನಿಯಾ ಬೀಚ್ ಪ್ರವಾಹಕ್ಕೆ ಸಿಲುಕಿದೆ ಇದು ವಾಸ್ತವವಾಗಿ ಮೆಕ್ಡೊನಾಲ್ಡ್ಸ್ನ ಚಿತ್ರವಾಗಿದೆ ಆದರೆ ಇದನ್ನು ವರ್ಜೀನಿಯಾ ಬೀಚ್ನಿಂದ ತೆಗೆದುಕೊಳ್ಳಲಾಗಿಲ್ಲ ಇದನ್ನು ವಾಸ್ತವವಾಗಿ ಪ್ರಪಂಚದ ಬೇರೆ ಭಾಗದಲ್ಲಿ ತೆಗೆದುಕೊಳ್ಳಲಾಗಿದೆ ಕೆಲವು ವರ್ಷಗಳ ಹಿಂದೆ ಮತ್ತು ಮಧ್ಯದಲ್ಲಿರುವ ಚಿತ್ರವು ನಾನು ಮಾತನಾಡುವ ಚಿತ್ರವಾಗಿದೆ ಇದು ನೀರಿನಲ್ಲಿ ಶಾರ್ಕ್ನಂತೆ ಕಾಣುತ್ತದೆ ಮರಳು ಚಂಡಮಾರುತವು ನಡೆಯುತ್ತಿರುವಾಗ ಮತ್ತು ಬಲಗೈ ಮೇಲ್ಭಾಗದಲ್ಲಿರುವ ಮೂರನೇ ಚಿತ್ರವು ವಾಸ್ತವವಾಗಿ ಚಲನಚಿತ್ರದ ಚಿತ್ರವಾಗಿದೆ ಈ ಚಂಡಮಾರುತ ನಡೆಯುತ್ತಿರುವಾಗ ಅದು ಈಗ ಹೇಗೆ ಕಾಣುತ್ತದೆ ಎಂದು ಹೇಳಲು ಬಳಸಲಾಗುತ್ತಿತ್ತು ಆದ್ದರಿಂದ ಇವೆಲ್ಲವೂ ನಕಲಿ ಚಿತ್ರಗಳು ಆದರೆ ಅವೆಲ್ಲವನ್ನೂ ಮರಳು ಚಂಡಮಾರುತದಂತಹ ಘಟನೆಯಲ್ಲಿ ದುರುದ್ದೇಶಪೂರಿತ ಉದ್ದೇಶವನ್ನು ಪ್ರಚಾರ ಮಾಡಲು ಬಳಸಲಾಗಿದೆ ಈ ರೀತಿಯ ಮಾಹಿತಿಯನ್ನು ಪ್ರಚಾರ ಮಾಡಲು ನಂಬಲರ್ಹವಲ್ಲ ಆದ್ದರಿಂದ ಇಲ್ಲಿಯವರೆಗೆ ನಾವು ದುರುದ್ದೇಶಪೂರಿತ ವಿಷಯದ ಬಗ್ಗೆ ಮಾತನಾಡುವ ಕೆಲವು ಘಟನೆಗಳನ್ನು ನೋಡಿದ್ದೇವೆ ಜನರು ಸರ್ಕಾರಿ ಸಂಸ್ಥೆಗಳೊಂದಿಗೆ ಹೇಗೆ ಸಂಪರ್ಕ ಸಾಧಿಸುತ್ತಾರೆ ಪೋಷಕರೊಂದಿಗೆ ಮರುಸಂಪರ್ಕಿಸಲು ಈ ಮಾಹಿತಿಯನ್ನು ಹೇಗೆ ಬಳಸಿಕೊಳ್ಳಬಹುದು ಮತ್ತು ಅಂತಹ ವಿಷಯಗಳನ್ನು ನಾವು ನೋಡಿದ್ದೇವೆ ಆದರೆ ದಂಪತಿಗಳು ಸಂಭವಿಸಿದ ಉದಾಹರಣೆ ಇಲ್ಲಿದೆ ಕೆಲವು ವರ್ಷಗಳ ಹಿಂದೆ ಮಿಲಿಟರಿ ಗುಪ್ತಚರ ಮುಖ್ಯಸ್ಥರಾಗಿರುವ MI6 ಅವರ ಕೆಲಸವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರ ಪತ್ನಿ ವಾಸ್ತವವಾಗಿ ಕೆಲವು ಚಿತ್ರಗಳನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ಚಿತ್ರಗಳು ಸಹ ಸಾರ್ವಜನಿಕವಾಗಿವೆ ಮತ್ತು ಈ ಚಿತ್ರವು ಮುಖ್ಯಸ್ಥರಾಗಲು ಹೊರಟಿರುವ ಈ MI6 ಮುಖ್ಯಸ್ಥ ತನ್ನ ಅವನು ಇರಬಾರದ ಕೆಲವು ಜನರೊಂದಿಗೆ ಇರುವುದು ಆದ್ದರಿಂದ ಈ ಸಾಮಾಜಿಕ ನೆಟ್ವರ್ಕ್ಗಳ ಮೂಲಕ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಎಷ್ಟು ಮಾಹಿತಿ ಬಹಿರಂಗಗೊಳ್ಳುತ್ತಿದೆ ಎಂಬುದರ ಕುರಿತು ನಾವು ಮಾತನಾಡುವ ಗೌಪ್ಯತೆಯ ಸಮಸ್ಯೆಯೂ ಇದೆ ಆದ್ದರಿಂದ ಈ ಸಂಪೂರ್ಣ ಗೌಪ್ಯತೆಯ ಕಲ್ಪನೆಯು ಪೋಲೀಸಿಂಗ್ ಮತ್ತು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳನ್ನು ಬಳಸುವ ಸಂಪೂರ್ಣ ಕಲ್ಪನೆಯಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಶ್ವಾಸಾರ್ಹ ಮಾಹಿತಿ ತಪ್ಪು ಮಾಹಿತಿಯೂ ಇದೆ ಆದ್ದರಿಂದ ನಾವು ಒಳಗೊಳ್ಳುವ ವಿಷಯಗಳ ಕುರಿತು ನನ್ನ ಆರಂಭಿಕ ಉಪನ್ಯಾಸಗಳಲ್ಲಿ ನಾನು ಹೇಳಿದಂತೆ ಇದು ವಿಭಿನ್ನ ವಿಷಯಗಳಾಗಿವೆ ಈಗ ನಿಮ್ಮ ಫೇಸ್ಬುಕ್ ಮೂಲಕ ಫೇಸ್ಬುಕ್ ಐಡಿಯನ್ನು ತಿಳಿದುಕೊಳ್ಳುವುದು ಏಕೆ ಮುಖ್ಯ ಎಂಬುದರ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಏಕೆಂದರೆ ನಾನು ಮಾಹಿತಿಯನ್ನು ನಿಜವಾಗಿ ಬಳಸಬಹುದು ನೀವು ಯಾರು ಮತ್ತು ನೀವು ಎಲ್ಲಿದ್ದೀರಿ ನಿಮ್ಮ ಫೇಸ್ಬುಕ್ ಖಾತೆಯಿಂದ ಅಂತಹ ವಿಷಯಗಳನ್ನು ಬಳಸಬಹುದು ಮತ್ತು ನಿಜವಾಗಿ ನಿಮಗೆ ಸಂಬಂಧಿತ ಮಾಹಿತಿಯನ್ನು ಕಳುಹಿಸಬಹುದು ಮತ್ತು ಅದಕ್ಕಾಗಿಯೇ ಫೇಸ್ಬುಕ್ ಫೇಸ್ಬುಕ್ ಖಾತೆಯನ್ನು ಅರ್ಥಮಾಡಿಕೊಳ್ಳುವುದು ಫೇಸ್ಬುಕ್ ಹ್ಯಾಂಡಲ್ ಅನ್ನು ಅರ್ಥಮಾಡಿಕೊಳ್ಳುವುದು ಅಂತಹ ಪ್ರಮುಖ ವಿಷಯವಾಗಿದೆ ಅದು ವೈಯಕ್ತೀಕರಣವಾಗಿದೆ ಇದು ಬಳಕೆದಾರರ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಉದ್ದೇಶಿತ ಜಾಹೀರಾತು ಮತ್ತು ಅದರ ಸುತ್ತಲಿನ ವಿಷಯಗಳಂತಹ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಸಾಮಾಜಿಕ ಮಾಧ್ಯಮದ ಬಗ್ಗೆ ಇನ್ನೂ ಕೆಲವು ಪರಿಣಾಮಗಳು ನೀವು ಇದನ್ನು ನೋಡಿದರೆ ಪ್ರಪಂಚದಾದ್ಯಂತ ಫೇಸ್ಬುಕ್ ಮತ್ತು ಟ್ವಿಟರ್ ಅನ್ನು ಅತಿಯಾಗಿ ಬಳಸುತ್ತಿರುವ ಕಾರಣದಿಂದ ಕೆಲಸ ಕಳೆದುಕೊಂಡ ಅನೇಕ ಜನರಿದ್ದಾರೆ ಆದ್ದರಿಂದ ಸಾಮಾಜಿಕ ನೆಟ್ವರ್ಕ್ಗಳ ಬಳಕೆ ಮತ್ತು ಸಂಸ್ಥೆಗಳು ನೀವು ಏನು ಪೋಸ್ಟ್ ಮಾಡುತ್ತಿದ್ದೀರಿ ಎಂಬುದರ ಕುರಿತು ನಿಗಾ ಇಡುವುದರ ಕುರಿತಾದ ಈ ಸೂಚ್ಯಾರ್ಥವು ಮತ್ತು ಅವರು ಕೆಲಸ ಮಾಡುವ ಯೋಜನೆಗಳ ಕುರಿತು ಪೋಸ್ಟ್ ಮಾಡಿದ ಕಂಪನಿಗಳ ಉದ್ಯೋಗಿಗಳನ್ನು ಪೋಸ್ಟ್ ಮಾಡಿದ ಘಟನೆಗಳು ಸಹ ನಡೆದಿವೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾತನಾಡಬಾರದು ಮತ್ತು ಈ ವಿಷಯಗಳು ಅವರು ನೋಡಬಾರದ ಜನರ ಕೈಗೆ ಹೋದಾಗ ಮತ್ತು ಈ ಮಾಹಿತಿಯನ್ನು ಕಂಪನಿಯ ವಿರುದ್ಧ ನಿಜವಾಗಿ ಬಳಸಬಹುದಾದಾಗ ಕಂಪನಿಯು ವಾಸ್ತವವಾಗಿ ನೌಕರನ ವಿರುದ್ಧದ ವಿಷಯದ ಬಗ್ಗೆ ಬಲವಾದ ವಿಷಯವನ್ನು ತೆಗೆದುಕೊಳ್ಳುತ್ತದೆ ಈಗ ವಾರದ 1 ವಿಷಯವನ್ನು ಸುತ್ತುವ ಮೂಲಕ ನಾವು ಏನು ಮಾಡಿದ್ದೇವೆ ನಾವು ನಿಜವಾಗಿಯೂ ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಬೆಳವಣಿಗೆಯನ್ನು ಮಾಡಿದ್ದೇವೆ ಅದು ಎಷ್ಟು ದೊಡ್ಡದಾಗಿದೆ 60 ಸೆಕೆಂಡುಗಳಲ್ಲಿ ಎಷ್ಟು ವಿಷಯಗಳು ಉತ್ಪತ್ತಿಯಾಗುತ್ತಿವೆ ಮತ್ತು ನಾವು ವೇಗ ಪರಿಮಾಣ ವೈವಿಧ್ಯತೆ ಮೌಲ್ಯ ಮತ್ತು ನಿಖರತೆಯನ್ನು ಸಹ ನೋಡಿದ್ದೇವೆ ಆದ್ದರಿಂದ ನಾವು ಮಾತನಾಡಿರುವ 5 V ಗಳು ಮತ್ತು ಫೇಸ್ಬುಕ್ ಟ್ವಿಟರ್ ಲಿಂಕ್ಡ್ಇನ್ ಗೂಗಲ್ ಪ್ಲಸ್ ವಿಸ್ಪರ್ ಪೆರಿಸ್ಕೋಪ್ ಟಿಂಡರ್ನಂತಹ ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಇವುಗಳು ನಾವು ನೋಡಿರುವ ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ಗಳು ಮತ್ತು ಈಗ ಈ ಉಪನ್ಯಾಸದಲ್ಲಿ ನಾನು ಸಾಮಾಜಿಕ ಮಾಧ್ಯಮವನ್ನು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳಿಗೆ ಬಳಸುವ ಕೆಲವು ಘಟನೆಗಳ ಕುರಿತು ಮಾತನಾಡಿದ್ದೇನೆ ಆದ್ದರಿಂದ ಇದು ನಾವು ಒಳಗೊಂಡಿರುವ ವಿಷಯಗಳು Linux ಮತ್ತು python ಅನ್ನು ಬಳಸಲು ನಿಮ್ಮ ಯಂತ್ರವನ್ನು ಹೊಂದಿಸುವುದರ ಕುರಿತು ನಾವು ವಿಷಯವನ್ನು ಅಪ್ಲೋಡ್ ಮಾಡಿದ್ದೇವೆ ಇವು ಈ ವಾರದಲ್ಲಿ ನಾವು ಅಪ್ಲೋಡ್ ಮಾಡಿರುವ ಎರಡು ಟ್ಯುಟೋರಿಯಲ್ಗಳಾಗಿವೆ ಆದ್ದರಿಂದ ಕೋರ್ಸ್ನ ಪರಿಚಯದ ಮೊದಲ ಭಾಗದಲ್ಲಿ ನಾನು ಹೇಳುತ್ತಿರುವಂತೆ ನಾವು ಸೆಮಿಸ್ಟರ್ನಲ್ಲಿ ಕೆಲವು ಪ್ರಾಯೋಗಿಕ ಟ್ಯುಟೋರಿಯಲ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು ನಿಜವಾಗಿ ನಿಮಗೆ ಕೈ ಜೋಡಿಸಲು ಸಹಾಯ ಮಾಡುತ್ತದೆ ಮತ್ತು ನಿರ್ದಿಷ್ಟವಾಗಿ ನಾವು ಕೋರ್ಸ್ನ ಆರಂಭದಲ್ಲಿ ಮಾತನಾಡುವ ಕೆಲವು ವಿಷಯಗಳಲ್ಲಿ ನಿಜವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ನೀವೇ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತದೆ ನಾವು ಕೋರ್ಸ್ನಲ್ಲಿ ಮುಂದುವರಿಯುತ್ತೇವೆ ಉದಾಹರಣೆಗೆ Twitter ಮತ್ತು Facebook ನಿಂದ ಡೇಟಾವನ್ನು ಸಂಗ್ರಹಿಸಲು ನೀವು ಪೈಥಾನ್ ಕೋಡ್ ಅನ್ನು ಬರೆಯಬೇಕಾಗಿದೆ ಅದರೊಂದಿಗೆ ನೀವೇ ಪರಿಚಿತರಾಗಿರಬೇಕಾಗುತ್ತದೆ 25 ರಿಂದ 30 ನಿಮಿಷಗಳ ಒಟ್ಟಿಗೆ ಲಿನಕ್ಸ್ ಮತ್ತು ಪೈಥಾನ್ ಟ್ಯುಟೋರಿಯಲ್ ಮಾಡುವುದು ಕಷ್ಟಕರವಲ್ಲ ಲಿನಕ್ಸ್ ಮತ್ತು ಪೈಥಾನ್ ಅನ್ನು ಹೇಗೆ ಹೊಂದಿಸುವುದು ಮತ್ತು ಅದನ್ನು ನೀವು ಸಂಪೂರ್ಣ ಕೋರ್ಸ್ ಸಮಯಕ್ಕೆ ಬಳಸಬಹುದಾದ ಪ್ರವೇಶವನ್ನು ಹೊಂದಿರುವ ಯಂತ್ರದಲ್ಲಿ ಸಾಧ್ಯವಾದಷ್ಟು ಮೊದಲೇ ಹೊಂದಿಸುವುದು ಹೇಗೆ ಎಂಬುದರ ಕುರಿತು ನೀವು ಸ್ವಲ್ಪ ಅರ್ಥಮಾಡಿಕೊಳ್ಳಬಹುದಾದರೆ ನೀವು ವಿಷಯಗಳನ್ನು ಹೊಂದಿಸಬಹುದು ಮತ್ತು ನಾನು ಹೊಂದಿದ್ದ ಕೊನೆಯ ಎರಡು ಸ್ಲೈಡ್ಗಳು ನಮ್ಮಲ್ಲಿರುವ ಫೇಸ್ಬುಕ್ ಪುಟವಿದೆ ಇದು ಪ್ರಿಕೋಗ್ ಆಗಿರುವ ಗುಂಪು ಅಲ್ಲಿ ನಾವು ಕೋರ್ಸ್ನಲ್ಲಿ ಚರ್ಚಿಸಲಿರುವ ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಅದು ಈ ಪುಟದಲ್ಲಿ ನಾವು ಮಾಡುವ ಹಲವು ವಿಷಯಗಳು ಮಾತನಾಡುವುದು ಅಥವಾ ಹಂಚಿಕೊಳ್ಳುವುದು ಎಂದರೆ ನಾನು ಈ ಕೋರ್ಸ್ನಲ್ಲಿ ನಿಜವಾಗಿ ಮಾತನಾಡುತ್ತಿರುವ ವಿಷಯಗಳ ಸುತ್ತಲಿನ ಚಟುವಟಿಕೆಗಳು ಮತ್ತು ವಿದ್ಯಾರ್ಥಿಗಳು ಮಾಡುವ ವಿಷಯಗಳು ಮತ್ತು ನಂತರ ಆಸಕ್ತಿದಾಯಕವಾಗಿದ್ದರೆ ವಿಷಯದ ಮೇಲೆ ಅದು ಸಂಭವಿಸುತ್ತದೆ ನಾವು ಅದನ್ನು ಸಹ ಇಲ್ಲಿ ಹಂಚಿಕೊಳ್ಳುತ್ತೇವೆ ಆದ್ದರಿಂದ ಫೇಸ್ಬುಕ್ನಲ್ಲಿ ಪ್ರಿಕಾಗ್ ಡಾಟ್ IIIT D ಪುಟವನ್ನು ನೋಡಲು ನಾನು ನಿಮಗೆ ಹೆಚ್ಚು ಶಿಫಾರಸು ಮಾಡುತ್ತೇನೆ ಇದು ಪುಟಕ್ಕೆ ಹೋಲುತ್ತದೆ ಇದು ನಾವು ನಿಜವಾಗಿಯೂ precog dot iiitd dot edu ಅನ್ನು ನಿರ್ವಹಿಸುವ ವೆಬ್ಸೈಟ್ ಆಗಿದೆ ಇದು ನಾವು ಗುಂಪು ನಾವು ಒಟ್ಟಾಗಿ ಮಾಡುವ ಗುಂಪಿನ ಕೆಲಸಗಳ ಎಲ್ಲಾ ಮಾಹಿತಿಯನ್ನು ಒಟ್ಟುಗೂಡಿಸುವ ವೆಬ್ಸೈಟ್ ಆದ್ದರಿಂದ ಈ ಕೋರ್ಸ್ಗೆ ಮಾತ್ರವಲ್ಲದೆ ಈ ಕೋರ್ಸ್ನ ಆಚೆಗೆ ಈ ವಿಷಯಗಳ ಕುರಿತು ಯಾವುದೇ ನವೀಕರಣಗಳಿಗಾಗಿ ಈ ಎರಡು ಫೇಸ್ಬುಕ್ ಪುಟ ಮತ್ತು ಈ ವೆಬ್ ಪುಟವನ್ನು ನೋಡಲು ನಾನು ನಿಮಗೆ ಹೆಚ್ಚು ಶಿಫಾರಸು ಮಾಡುತ್ತೇವೆ ಏಕೆಂದರೆ ನವೀಕರಿಸಿದ ವಿಷಯ ಅಥವಾ ವಿಷಯವನ್ನು ಹೊಂದಿರುವುದು ಯಾವಾಗಲೂ ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಈ ವಿಷಯಗಳ ಕುರಿತು ಇತ್ತೀಚಿನ ವಿಷಯಗಳು ಅದರೊಂದಿಗೆ ನಾನು ಇದನ್ನು ವಾರ 1 ಕ್ಕೆ ಮುಗಿಸುತ್ತೇನೆ ಹಾಗಾಗಿ ನಾವು ವಾರದಲ್ಲಿ ಏನು ಮಾಡುತ್ತೇವೆ ಎಂದರೆ ಮುಂದಿನ ವಾರ ನಾವು ಇಂದಿನ ಘಟನೆಗಳೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿದ ವಿಷಯಗಳ ಬಗ್ಗೆ ಸ್ವಲ್ಪ ಮಾತನಾಡುತ್ತೇವೆ ಮತ್ತು ನಾವು ಕೆಲವು ಕೈಗಳನ್ನು ಹೊಂದಿದ್ದೇವೆ ಮುಂದಿನ ವಾರಕ್ಕೆ ಅಧಿವೇಶನ ಟ್ಯುಟೋರಿಯಲ್ಗಳನ್ನು ಸಹ ಅಪ್ಲೋಡ್ ಮಾಡಲಾಗಿದೆ ಆದ್ದರಿಂದ ವಾರ 1 ಕ್ಕೆ ಹೋಮ್ವರ್ಕ್ ಅಪ್ಲೋಡ್ ಕೂಡ ಇರುತ್ತದೆ ದಯವಿಟ್ಟು ಅದನ್ನು ಪ್ರಯತ್ನಿಸಲು ಪ್ರಯತ್ನಿಸಿ ಮತ್ತು ಯಾವುದೇ ಪ್ರಶ್ನೆಗಳಿದ್ದರೆ ಅದನ್ನು NPTEL ಆನ್ಲೈನ್ ಕೋರ್ಸ್ ವೆಬ್ಸೈಟ್ನಲ್ಲಿ ಫೋರಮ್ನಲ್ಲಿ ಪೋಸ್ಟ್ ಮಾಡಲು ಮುಕ್ತವಾಗಿರಿ ಮತ್ತು ಅವುಗಳಲ್ಲಿ ಕೆಲವನ್ನು ಉತ್ತರಿಸಲು ನಾನು ಸಂತೋಷಪಡುತ್ತೇನೆ ನಾವು ನಿಜವಾಗಿಯೂ ಉತ್ತರಿಸಬಹುದಾದ ವಿಷಯವಾಗಿದ್ದರೆ ಈ ಪ್ರಶ್ನೆಗಳಿಗೆ ಉತ್ತರವೇನು ಎಂದು ನೀವು ಕೇಳಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಇಲ್ಲಿಂದ ಸೈನ್ ಆಫ್ ಮಾಡುತ್ತೇನೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ನೋಡುತ್ತೇನೆ